ವಿನ್ಯಾಸ ಚಿಂತನೆಯ ಕುರಿತು ಅಧಿವೇಶನಕ್ಕೆ ಹಿಂತಿರುಗಿ ನಾವು ಈಗ ಪ್ರಾರಂಭಿಸುತ್ತಿರುವ ಈ ನಿರ್ದಿಷ್ಟ ವಿಷಯವನ್ನು ಮಲ್ಟಿ ವೈ ಎಂದು ಕರೆಯಲಾಗುತ್ತದೆ ಇದನ್ನು 5 Whys ಎಂದೂ ಜನಪ್ರಿಯವಾಗಿ ಕರೆಯಲಾಗುತ್ತದೆ ಇದನ್ನು 70 ರ ದಶಕದಲ್ಲಿ ಟೊಯೋಟಾ ಸೃಷ್ಟಿಸಿತು ಮತ್ತು ಉತ್ಪಾದನಾ ವಿಭಾಗದಲ್ಲಿ ಬಹಳ ಜನಪ್ರಿಯವಾಯಿತು ಇದು ತುಂಬಾ ಸರಳ ರೀತಿಯ ವಿಧಾನವಾಗಿದೆ ನಾವು ಇದನ್ನು ಹಿಂದೆ ನೋಡಿದ್ದೇವೆ ನಾವು ನಿಮಗೆ ಇದನ್ನು ಒಂದು ಉದಾಹರಣೆಯಿಂದ ತೋರಿಸಿದ್ದೇವೆ ಈ 5 Whys ನಿಜವಾಗಿ ಏನು ಅರ್ಥೈಸಿಕೊಳ್ಳುತ್ತೇವೆ ಎಂಬುದರ ಕುರಿತು ನಾವು ಈ ವಿಧಾನವನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ನಿಭಾಯಿಸಲಿದ್ದೇವೆ ಆದ್ದರಿಂದ ಇದು ಒಂದರ ನಂತರ ಒಂದರ Whys ನ ಸರಣಿಯಾಗಿರಬಹುದು ಇದು ಏಕೆ ಸಂಭವಿಸುತ್ತದೆ ಇದು ಏಕೆ ಸಂಭವಿಸುತ್ತದೆ ಎಂಬ ಪ್ರಶ್ನೆ ಮತ್ತು ಅದು ಸದಾ ವಿಚಾರದಲ್ಲಿ ಒಳ್ಳಪಡಿಸುತ್ತಲ್ಲೆ ಇರುತ್ತದೆ ಇದರಿಂದ ಎಲ್ಲವೂ ತಾರ್ಕಿಕ ಸಂಪರ್ಕಿತ ತಾರ್ಕಿಕವಾಗಿದೆ ಈಗ ನೀವು ರಚಿಸಬಹುದಾದ ನಿರ್ಮಿಸಬಹುದಾದ Whys ನ ಸರಪಳಯ ತಾರ್ಕಿಕ ಕ್ರಿಯೆ ಇದಾಗಿದೆ ಆದ್ದರಿಂದ ನೀವು ಆರಂಭದಲ್ಲಿ ಕೆಲವು ವಿಷಯಗಳನ್ನು ಊಹಿಸಬೇಕಾಗಿದೆ ಮತ್ತು ನೀವು ಗ್ರಾಹಕರೊಂದಿಗೆ ಮಾತನಾಡುವಾಗ ಅದಕ್ಕೂ ಪರಸ್ಪರ ಸಂಬಂಧ ಹೊಂದಬಹುದು ನೀವು ಕೆಲವು ತಜ್ಞರೊಂದಿಗೆ ಮಾತನಾಡುತ್ತೀರಿ ಇದು ನಿಜಕ್ಕೂ ಅರ್ಥಪೂರ್ಣವಾಗಿದೆಯೆ ಅಥವಾ ನೀವು ಮತ್ತೆ ಕ್ಷೇತ್ರಕ್ಕೆ ಮರಳಿ ಹೋಗಬಹುದು ಮತ್ತು ಅದನ್ನು ಪರಸ್ಪರ ಸಂಬಂಧಿಸಲು ಕೆಲವು ಡೇಟಾ ವನ್ನು ಪಡೆಯಬಹುದು ಆದ್ದರಿಂದ ಇದನ್ನು ಪರೀಕ್ಷಿಸಲು ನಾನು ನಿಮಗೆ ತುಂಬಾ ಸರಳವಾದ ಮಾರ್ಗವನ್ನು ನೀಡುತ್ತೇನೆ ಚಿತ್ರಾತ್ಮಕವಾಗಿ ನೀವು ಇದನ್ನು ಪ್ರತಿನಿಧಿಸಬಹುದು ಆ ರೀತಿಯಲ್ಲಿ ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭವಾಗಿದೆ ಹಾಗಾಗಿ ಇದು ಟೊಯೋಟಾದ 5 Whys ವಿಧಾನವನ್ನು ಆಧರಿಸಿದೆ ಎಂದು ನಾನು ಹೇಳಿದಂತೆ ನಾವು ಅದನ್ನು ನಮ್ಮ ಅನುಕೂಲಕ್ಕಾಗಿ ಬಳಸುತ್ತೇವೆ ಆದ್ದರಿಂದ ನಾವು ನನ್ನ ನೆಚ್ಚಿನ ವಿದ್ಯಾರ್ಥಿಯ ಈ ವಿವರಣೆಗೆ ಹಿಂತಿರುಗುತ್ತೇವೆ ಅವರು ತರಗತಿಗೆ ನಿಯಮಿತವಾಗಿ ತಡವಾಗಿ ಬರುತ್ತಿದ್ದರು ಈಗ ಅವನು ಇದನ್ನು ಏಕೆ ಹೇಗೆ ಮಾಡುತ್ತಿದ್ದನು ಎಂದು ನಾವು ಆಶ್ಚರ್ಯ ಪಡುತ್ತಿದ್ದೇನೆ ಹಾಗಾಗಿ ಅದರ ಸಂಪೂರ್ಣ ವಿಚಾರ ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ ಹೌದು ನಾನು ವಿದ್ಯಾರ್ಥಿಗೆ ಕಠಿಣ ಸಮಯವನ್ನು ನೀಡಲು ಬಯಸಿದ್ದೆ ನಾನು ಮೊದಲೇ ಹೇಳಿದ್ದನ್ನು ನೀವು ಕೇಳಿದಂತೆ ಅದನ್ನೇ ನಾವು ಪ್ರಾರಂಭಿಸುವ ದೃಷ್ಟಾಂತವಾಗಿ ನೋಡುತ್ತೇವೆ ಇದರಿಂದ ಯಾವುದೇ ಸಂದರ್ಭವನ್ನು ಹೊಂದಿರುವ ಯಾರಾದರೂ ಈ 5 Whys ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎಂಬುದರ ಬಗ್ಗೆ ಈ ಉದಾಹರಣೆಯನ್ನು ಅರ್ಥಮಾಡಿಕೊಳ್ಳಬಹುದು ಅದರಲ್ಲಿ ಮೊದಲು 1 ನೇ ಹಂತವನ್ನು ನೋಡೋಣ ಅದರಲ್ಲಿ ಮೊದಲನೆಯ Why ಎಂದರೆ ವಿದ್ಯಾರ್ಥಿಯು ನಿಯಮಿತವಾಗಿ ತರಗತಿಗೆ ಏಕೆ ತಡವಾಗಿ ಬರುತ್ತಾನೆ ಅದಕ್ಕೆ ಉತ್ತರವೆಂದರೆ ಅವರು ತಡವಾಗಿ ಎಚ್ಚರಗೊಂಡ ಕಾರಣ ವಾಗಿದೆ ಇದನ್ನು ಚಿತ್ರಾತ್ಮಕ ರೂಪದಲ್ಲಿ ನೋಡೋಣ ಅವನು ಎಚ್ಚರಗೊಳ್ಳುವ ಸಮಯ ಇಲ್ಲಿದೆ ಅವನು ಎಚ್ಚರಗೊಳ್ಳುವುದು ತಡವಾಗಿದೆ ಆದ್ದರಿಂದ ನಿಜವಾಗಿಯೂ ತಡವಾಗಿ ತರಗತಿಗೆ ಬರುತ್ತಾನೆ ಆದ್ದರಿಂದ ಬರುವುದು ಸಹ ತಡವಾಗಿದೆ ಆದ್ದರಿಂದ ನೀವು ಎಕ್ಸ್ ಅಕ್ಷದಲ್ಲಿ ನೋಡಿಎಕ್ಸ್ ಅಕ್ಷದಲ್ಲಿ ಕೆಳಭಾಗದಲ್ಲಿ ಮತ್ತು ನಿಮ್ಮ ಎಡಭಾಗದಲ್ಲಿ ವೈ ಅಕ್ಷವನ್ನು ಕಾಣುವ ನಡುವಿನ ಸಂಬಂಧವೆಂದರೆ ನೀವು ವಿದ್ಯಾರ್ಥಿಯ ಸಮಯದ ಕಾರ್ಯಕ್ಷಮತೆಯನ್ನು ಟ್ರ್ಯಾಕ್ ಮಾಡುತ್ತಿರುವುದು ಕಂಡುಬರುತ್ತದೆ ಇದನ್ನುಅಷ್ಟೇ ಸರಳವಾಗಿ ಹೇಳಬಹುದು ಏಕೆಂದರೆ ಅವನು ಎಚ್ಚರಗೊಳ್ಳಲು ತಡವಾಗಿದ್ದಾನೆ ಆ ಕಾರಣ ಅವನು ತರಗತಿಗೆ ತಡವಾಗಿ ಬಂದಿದ್ದಾನೆ ಈಗ ಮತ್ತೆ ನಾನು ಇಲ್ಲಿ ಕೆಳಭಾಗದಲ್ಲಿ ಗುರುತಿಸಿರುವಂತೆ ಇದು ಒಂದು ಊಹೆಯಾಗಿದೆ ಅವನು ನನಗೆ ಸತ್ಯವನು ಹೇಳಿದ್ದು ಹಾಗು ಮುಖದ ಹಾವಭಾವ ನೋಡಿ ನನಗೆ ಆಶ್ಚರ್ಯ ಪಡುವಂತಾಯಿತು ಈಗ ನಾನು ಈ ಬಗ್ಗೆ ವಿಶ್ಲೇಷಣಾತ್ಮಕವಾಗಿದ್ದರೆ ಈ ಬಗ್ಗೆ ಬಹಳ ಕ್ರಮಬದ್ಧವಾದರೆ ಅವನು ಯಾವ ಸಮಯದಲ್ಲಿ ಅವನು ನಿಜವನ್ನು ಹೇಳುತ್ತಾನೋ ಎಂಬುದರ ಮೇಲೆ ನಾನು ಅವನನ್ನು ದಿನನಿತ್ಯದ ಆಧಾರದ ಮೇಲೆ ಟ್ರ್ಯಾಕ್ ಮಾಡುತ್ತೇನೆ ನೀವು ಇಲ್ಲಿ plot ಗಳನ್ನು ಹಾಕಬಹುದು ಮತ್ತು ಅದನ್ನು ನಿಜವಾಗಿ ನೋಡಬಹುದು ಅವನು ಯಾವ ಸಮಯದಲ್ಲಿ ನಿದ್ರೆಗೆ ಹೋಗುತ್ತಾನೆ ಮತ್ತು ಅವನು ಯಾವ ಸಮಯದಲ್ಲಿ ಎಚ್ಚರಗೊಳ್ಳುತ್ತಾನೆ ಎಂಬುದನ್ನು ಗುರುತಿಸುತ್ತದೆ ಆದ್ದರಿಂದ ನೀವು ಇದರ ಬಗ್ಗೆ ವಿಶ್ಲೇಷಣಾತ್ಮಕವಾಗಿರಬಹುದು ಮತ್ತು ಅದು ನಿಜವಾಗಿ ಹೊಂದಾಣಿಕೆಯಾಗುತ್ತದೆಯೇ ಎಂದು ವಾಸ್ತವವಾಗಿ ನಕ್ಷೆಯಲ್ಲಿ ನೋಡಬಹುದು ಆದ್ದರಿಂದ ಇದನ್ನು ಮಾಡುವ ಒಂದು ಮಾರ್ಗವಾಗಿದೆ ಆದರೂ ಸಹ ಒಂದು ಊಹೆ ಮಾಡೋಣ ಅವನು ಬೇಗನೆ ಎಚ್ಚರಗೊಂಡರೆ ಅವನು ತರಗತಿಗೆ ಸಮಯಕ್ಕೆ ಸರಿಯಾಗಿ ಬರುತ್ತಾನೆ ಈ ಊಹೆ ನನ್ನದಾಗಿದೆ ಅದು ಸರಿ ಆದ್ದರಿಂದ ನಾವು ಮುಂದೆ ಸಾಗಿದಾಗ ಈಗ ಏಕೆ ಅದು ಮುಂದಿನ ಪ್ರಶ್ನೆಯನ್ನು ತರುತ್ತದೆ ಅವನು ಏಕೆ ಈ ರೀತಿ ತಡವಾಗಿ ಎಚ್ಚರಗೊಳ್ಳುತ್ತಾನೆ ನಿಮಗೆ ತಿಳಿದಿದೆ ನೀವು ತರಗತಿಯಲ್ಲಿ ಸಮಯಕ್ಕೆ ಬರಲು ಬಯಸಿದರೆ ಇದು ಸ್ಪಷ್ಟವಾಗಿದೆ ಅವನು ಆರಾಮವಾಗಿ ಎಚ್ಚರಗೊಳ್ಳುತ್ತಾನೆ ಆದ್ದರಿಂದ ಅದು ತಾರ್ಕಿಕತೆಯ ಮುಂದಿನ ಹಂತಕ್ಕೆ ನಮ್ಮನ್ನು ತರುತ್ತದೆ ಆದ್ದರಿಂದ ಅವನಿಗೆ ತಡವಾಗಿ ಎಚ್ಚರವಾಯಿತು ಏಕೆಂದರೆ ಅವನು ತಡವಾಗಿ ಮಲಗಿದನು ಸರಿ ಆದುದರಿಂದ ಅವನು ತಡವಾಗಿ ಎಚ್ಚರಗೊಂಡು ಬೆಳಿಗ್ಗೆ 8 30 ಗಂಟೆಗೆ 8 ಗಂಟೆಗೆ ಅಂತ ಹೇಳುತ್ತಾನೆ ಮತ್ತು ತರಗತಿಗೆ ಸಹ ತಡವಾಗುತ್ತಿದ್ದನು ಏಕೆ ಏಕೆಂದರೆ ಅವನು ತುಂಬಾ ತಡವಾಗಿ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಮಲಗಿದ್ದಾನೆ ಆದ್ದರಿಂದ ಅವನು ತುಂಬಾ ತಡವಾಗಿ ಮಲಗುವುದರಿಂದ ಅದಕ್ಕಾಗಿಯೇ ಅವನಿಗೆ ಸಂಪೂರ್ಣ ನಿದ್ರೆ ಆಗುತ್ತಿರಲಿಲ್ಲ ಇಲ್ಲಿ ತಡವಾಗಿ ಮಲಗುವ ಗಂಟೆಯ ಆದಾರದ ಮೇಲೆ ನೀವು ನನ್ನ ಎಕ್ಸ್ ಅಕ್ಷವನ್ನು ನೋಡಿ ತಡವಾಗಿ ಮಲಗಲು ಹೋಗುವುದರಿಂದ ಅವನು ತಡವಾಗಿ ಬರುತ್ತಾನೆ ಹಾಗೂ ಅವನ ತರಗತಿಯ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ ಈಗ ವರ್ಣಪಟಲ ಇನ್ನೊಂದು ಬದಿಯಲ್ಲಿ ನಾವು ಇದ್ದರೆ ಒಂದು ವೇಳೆ ಅವನು ಬೇಗನೆ ಎಚ್ಚರಗೊಂಡರೆ ಅವನು ತರಗತಿಗೆ ಸರಿ ಸಮಯಕ್ಕೆ ಬರುತ್ತಾನೆ ಮತ್ತು ಕಾರ್ಯ ವಿಧಾನದಲ್ಲಿ ನನ್ನನ್ನು ಸಂತೋಷವಾಗಿರಿಸುತ್ತಾನೆ ಆದ್ದರಿಂದ ಇದು 2 ನೇ ಹಂತವಾಗಿದ್ದು ಅವನು ತಡವಾಗಿ ಮಲಗುವುದರಿಂದ ಅವನು ತರಗತಿಗೆ ತಡವಾಗಿ ಬರುತ್ತಾನೆ ಒಂದು ವೇಳೆ ಅವನು ಬೇಗನೆ ಮಲಗಲು ಹೋಗುವುದರಿಂದ ಅವನು ತರಗತಿಗೆ ಸರಿ ಸಮಯಕ್ಕೆ ಬರುತ್ತಾನೆ ಮತ್ತೊಮ್ಮೆ ಇಲ್ಲಿ ಕಲ್ಪನೆ ಈಗ ಮೊದಲ ಹಂತದ ತಾರ್ಕಿಕತೆಗೆ ಸೇರಿಸಲ್ಪಟ್ಟಿದೆ ಅವನು ಬೇಗನೆ ಮಲಗಿದ್ದರೆ ಅವನು ಬೇಗನೆ ಎಚ್ಚರಗೊಳ್ಳುತ್ತಾರೆ ಮತ್ತು ಆದ್ದರಿಂದ ತರಗತಿಗೆ ಸಮಯಕ್ಕೆ ಸರಿಯಾಗಿ ಬರುತ್ತಾನೆ ಆದ್ದರಿಂದ ಇದು ಸರಳವಾಗಿದೆ ಆದ್ದರಿಂದ ಇದು ನಮ್ಮ ಕಲ್ಪನೆಯಾಗಿದೆ ಮತ್ತೆ ಪರೀಕ್ಷಿಸಲು ನೀವು ಅದರ ಬಗ್ಗೆ ವಿಶ್ಲೇಷಣಾತ್ಮಕವಾಗಿರಬಹುದು ನೀವು ಡೇಟಾ ಪಾಯಿಂಟ್ ಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಇದು ನಿಜವಾಗಿಯೂ ಸತ್ಯವೇ ಅಥವಾ ಕೆಲವು ರೀತಿಯ ಅವಲಂಬನೆ ಇದೆಯೇ ಎಂದು ಪರಿಶೀಲಿಸಬಹುದು ಈ ಬಗ್ಗೆ ನೀವು ವಿಶ್ಲೇಷಣಾತ್ಮಕವಾಗಿರಬಹುದು ಸರಿ ಈಗ ಈ ತಾರ್ಕಿಕತೆಯನ್ನು ಮುಂದಿನ ಹಂತಕ್ಕೆ ತೆಗೆದುಕೊಳ್ಳಿ ಆದ್ದರಿಂದ ಇದು 3 ನೇ ಹಂತವಾಗಿದೆ ನಾನು ಅವನನ್ನು ಕೇಳಿದೆ ಮತ್ತು ಅವನು ನನಗೆ ಹೇಳಿದನು ನನಗೆ ಸಾಕಷ್ಟು ಕೋರ್ಸ್ಗಳಿವೆ ನಿಮ್ಮ ಕೋರ್ಸ್ ನಾನು ಮಾತ್ರ ತೆಗೆದುಕೊಳ್ಳುವುದಿಲ್ಲ ನಾನು ಹಲವು ಕೋರ್ಸ್ಗಳನ್ನು ಹೊಂದಿದ್ದೇನೆ ನನಗೆ ನಿಗದಿತ ಕಾಲಮಿತಿ ಇರುವುದರಿಂದ ಇದರ ಬಗ್ಗೆ ನನಗೆ ನಿರ್ವಹಣೆ ಇದೆ ಆದ್ದರಿಂದ ನನಗೆ ಸುಮಾರು 10 ಕೋರ್ಸ್ಗಳನ್ನು ಎಣಿಕೆ ಮಾಡಲಾಗಿದೆ ಆದ್ದರಿಂದ 10 ಕೋರ್ಸ್ಗಳು ಎಂದರೆ 10 ನಿಗದಿ ಮಾಡಿದ ಕಾಲಮಿತಿ ಆಗಿದೆ ಆದ್ದರಿಂದ ಅವನು ಹಲವಾರು ನಿಗದಿ ಮಾಡಿದ ಕಾಲಮಿತಿಯನ್ನು ಹೊಂದಿದ್ದಾನೆ ಮತ್ತು ಆದ್ದರಿಂದ ಅವನು ತರಗತಿಗೆ ತಡವಾಗಿ ಬರುತ್ತಾನೆ ಅವನು ಹಲವಾರು ತರಗತಿಗಳು ಕೋರ್ಸ್ಗಳಿಗೆ ಸೈನ್ ಆಪ್ ಆಗಿರುವುದರಿಂದ ಮತ್ತು ಅವನು ಹಲವಾರು ನಿಗದಿ ಮಾಡಿದ ಕಾಲಮಿತಿಯನ್ನು ಹೊಂದಿರುವರು ಮತ್ತು ಆದ್ದರಿಂದ ಅವನು ಮಲಗಲು ತಡವಾಗಿ ಹೋಗುತ್ತಾನೆ ಮತ್ತು ಆದ್ದರಿಂದ ಎಚ್ಚರಗೊಳ್ಳಲು ತಡವಾಗಿರುತ್ತದೆ ಮತ್ತು ಆದ್ದರಿಂದ ಅವನು ನನ್ನ ತರಗತಿಗೆ ತಡವಾಗಿ ಬರುತ್ತಾಅವನು ಎಂಬ ತಾರ್ಕಿಕತೆಯ ನಂಬಿಕೆಗೆ ನನ್ನನ್ನು ಕರೆದೊಯ್ಯುತ್ತದೆ ಆದ್ದರಿಂದ ಅವನಿಗೆ ಸರಳವಾದ ಪರಿಹಾರವೆಂದರೆ ಕೆಲವೇ ತರಗತಿಗಳಿಗೆ ದಾಖಲು ಮಾಡುವುದರಿಂದ ಅವನು ಸಮಯಕ್ಕೆ ಸರಿಯಾಗಿ ಬರುತ್ತಾನೆ ಮತ್ತೆ ಹಿಂದೆ ನೀವು ಕೆಲವು ಡೇಟಾವನ್ನು ಹೊಂದಿದ್ದರೆ ಅವನು ಸಮಯಕ್ಕೆ ಸರಿಯಾಗಿರುತ್ತಾನೆಯೇ ಎಂದು ನೋಡಲು ಅವನ ಸಮಯದ ಕಾರ್ಯಕ್ಷಮತೆಯನ್ನು ನೀವು ಟ್ರ್ಯಾಕ್ ಮಾಡಬಹುದು ಅವನು ಹಲವಾರು ಕೋರ್ಸ್ಗಳನ್ನು ಹೊಂದಿದ್ದಾನೆ ಆದ್ದರಿಂದ ಅವನು ತನ್ನ ಸರಾಸರಿ ಸಂಖ್ಯೆಯ ಕೋರ್ಸ್ಗಳಲ್ಲಿ ತಡ ತಾರ್ಕಿಕ ಮಟ್ಟವನ್ನು ಹೊಂದಿರುತ್ತಾನೆ ಆದ್ದರಿಂದ ಇಲ್ಲಿ ನಿಜವಾಗಿಯೂ ಪರಿಹಾರವು ದೊಡ್ಡ ವಿಷಯವಲ್ಲ ಅವನು ದಾಖಲಾತಿ ಮಾಡುವ ಕೋರ್ಸ್ಗಳ ಸಂಖ್ಯೆಯನ್ನು ನಾವು ಹೇಗೆ ಕಡಿಮೆಗೊಳಿಸಬಹುದು ಎಂದು ನೀವು ಅದನ್ನು ತಿಳಿದುಕೊಳ್ಳಬಹುದು ಇದರಿಂದ ಅವನು ತರಗತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಬರುತ್ತಾನೆ ಆದ್ದರಿಂದ ವಿದ್ಯಾರ್ಥಿಯ ಈ ಸಂದರ್ಭದಲ್ಲಿ ನಾನು ಮೇಲ್ವಿಚಾರಣೆ ಮಾಡುತ್ತಿರುವ ಕಾರ್ಯಕ್ಷಮತೆಯು ಅವನ ಸಮಯದ ಕಾರ್ಯಕ್ಷಮತೆ ಮತ್ತು ನಮ್ಮಲ್ಲಿ ಬದಲಾಯಿಸಬಹುದಾದ ವ್ಯವಸ್ಥೆಯಾಗಿದೆ ಅವನಿಗೆ ಅನೇಕ ಕೋರ್ಸ್ಗಳಿಗೆ ದಾಖಲಾಗಲು ಅಥವಾ ಕೆಲವೇ ಕೋರ್ಸ್ಗಳಿಗೆ ಸೇರಲು ಅವಕಾಶ ನೀಡುತ್ತದೆ ಹಾಗಾಗಿ ನಾನು ಹೇಳಿದಂತೆ ಇದು ಕಡಿಮೆ ನಿಗದಿ ಮಾಡಿದ ಕಾಲಮಿತಿಯನ್ನು ಹೊಂದಿದ್ದರೆ ಅವನು ಬೇಗನೆ ಮಲಗುತ್ತಾನೆ ಮತ್ತು ಅವನು ಬೇಗನೆ ಮಲಗಿದರೆ ಅವನು ಬೇಗನೆ ಎಚ್ಚರಗೊಳ್ಳುತ್ತಾನೆ ಮತ್ತು ಅವನು ಬೇಗನೆ ಎಚ್ಚರಗೊಂಡರೆ ಅವನು ತರಗತಿಗೆ ಸಮಯಕ್ಕೆ ಸರಿಯಾಗಿ ಬರುತ್ತಾನೆ ಎಂಬ ಇದು ನಮ್ಮ ಕಲ್ಪನೆಯಾಗಿದೆ ಅದರ ಮೇಲೆ ನಿರ್ಮಿಸಲಾದ ಒಂದು ದೊಡ್ಡ ತಾರ್ಕಿಕತೆಯಿದೆ ಆದ್ದರಿಂದ ನಮ್ಮ ಸಮಯದ ಕಾರ್ಯಕ್ಷಮತೆ ಮುಂದುವರಿಯಲು ಇವೆಲ್ಲವೂ ನಿಜವಾಗಬೇಕು ಹಾಗಾಗಿ ನಾನು ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳುತ್ತೇನೆ ಈ 5 Whys ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಲು ಈ ಬಾರಿ ಹೆಚ್ಚು ಗಂಭೀರ ಸಮಸ್ಯೆ ಮತ್ತೊಂದು ಉದಾಹರಣೆಯಲ್ಲಿ ನಾನು ಆಟೋಮೊಬೈಲ್ ಸೇವೆಯಿಂದ ಬರುವ ಪ್ರಾಥಮಿಕ ಆದಾಯವನ್ನು ಹೊಂದಿರುವ ಗ್ರಾಹಕರನ್ನು ಹೊಂದಿದ್ದೆನೆ ಆದ್ದುದರಿಂದ ಅವನು ತನ್ನ ವಾಹನಗಳ ಕೂಲಂಕುಷ ಪರೀಕ್ಷೆಯನ್ನು ಮಾಡುತ್ತಿದ್ದನು ಮತ್ತು ಅವನ ಆದಾಯವು ಎಲ್ಲಿಂದ ಬಂತು ಅವನು ಇಲ್ಲಿಂದ ಹೆಚ್ಚು ದೂರದಲ್ಲಿ ಮಾರಾಟವನ್ನು ನಡೆಸುತ್ತಿದ್ದನು ಮತ್ತು ಅವನ ಎಲ್ಲಾ ಆದಾಯವು ದ್ವಿಚಕ್ರ ವಾಹನಗಳ ಸೇವೆಯಿಂದ ಬಂದಿದೆ ಈಗ ನಾನು ಒಂದು ದಿನ ಗಮನಿಸಿದ್ದೇನೆಂದರೆ ಅವನು ತನ್ನ ವ್ಯವಹಾರವನ್ನು ನಡೆಸುತ್ತಿರುವ ರೀತಿಗೆ ಹೆಚ್ಚು ಸಂತೋಷವಾಗಿಲ್ಲ ಅವನು ದುಃಖದಿಂದ ಇದ್ದಾನೆ ಮತ್ತು ನಾನು ಕೇಳಿದೆ ಏನಾಗಿದೆ ನೀವು ಯಾಕೆ ದುಃಖಿಸುತ್ತಿದ್ದೀರಿ ನೀವು ವಿವರಿಸಬಲ್ಲೀರಿಯಾ ಮತ್ತು ತನ್ನ ನೇರ ಆದಾಯವು ಕ್ಷೀಣಿಸುತ್ತಿದೆ ಎಂದು ತೋರುತ್ತದೆ ಎಂಬುದರಬಗ್ಗೆ ಅವನು ತನ್ನ ಮುಂದೆ ಇದ್ದ ದೊಡ್ಡ ವಿಸ್ತಾರವಾದ ನಕ್ಷೆಯ ಹಾಳೆಯನ್ನು ತೋರಿಸುತ್ತಾ ನನಗೆ ವಿಸ್ತಾರವಾಗಿ ಹೇಳಿದನು ನಾನು ಓಹ್ ಹೌದು ಇದು ಗಂಭೀರ ಸಮಸ್ಯೆ ನಾನು ಅರ್ಥಮಾಡಿಕೊಳ್ಳಬಲ್ಲೆ ಏನಾಗುತ್ತಿದೆ ಎಂದು ಈಗ ನೀವು ನನಗೆ ವಿವರಿಸಬಹುದೇ ಅವನು ಮಾಡುತ್ತಿದ್ದಾನೆಂದು ನನಗೆ ತಿಳಿದಿದ್ದ ಆಟೋಮೊಬೈಲ್ ಸೇವೆಯಿಂದ ನಿಮ್ಮ ನೇರ ಆದಾಯ ಏಕೆ ಕಡಿಮೆ ಆದ್ದರಿಂದ ಎಡೆಬಿಡದೆ ಕೇಳಿದ ನಂತರ ಅವನು ನನಗೆ ಚೆನ್ನಾಗಿ ಹೇಳಿದರು ನಾನು ಅದರ ಬಗ್ಗೆ ಯೋಚಿಸಿದರೆ ವಾಹನವನ್ನು ಹೊಂದಿದ್ದ 2 ಅಥವಾ 3 ನೇ ವರ್ಷವನ್ನು ಹೊಂದಿದ ನಂತರ ಈ ಗ್ರಾಹಕರು ನನ್ನ ಕೆಲಸದ ಅಂಗಡಿಗೆ ಬರುವುದನ್ನು ಬಿಡುಲು ಪ್ರಾರಂಭಿಸುತ್ತಾರೆ ಮತ್ತು ಅವರು ಬೇರೆಡೆ ಸ್ಥಳೀಯ ಮೆಕ್ಯಾನಿಕ್ ಹುಡುಕಿಕೊಂಡು ಹೋಗುತ್ತಾರೆ ಮತ್ತು ಅವರ ಸೇವೆಯನ್ನು ಪೂರ್ಣಗೊಳಿಸಿಕೊಳ್ಳುವರು ಹಾಗಾಗಿ ನಾನು ಹೇಳಿದೆ ನಿರೀಕ್ಷಿಸಿ ಒಂದು ನಿಮಿಷ ಕಾಯಿರಿ ಅದನ್ನು ಒಂದೊಂದಾಗಿ ವಿಶ್ಲೇಷಿಸೋಣ ಹಾಗಾಗಿ ನನ್ನ ಮನಸ್ಸಿನಲ್ಲಿ 5 Whys Multi Whys ಮನಸ್ಸಿನಲ್ಲಿದೆ ಆದ್ದರಿಂದ ನಾನು ಅವನನ್ನು ನಿಧಾನವಾಗಿ ಸಮಾಧಾನಗೊಳಿಸಿದೆ ಮತ್ತು ನಾನು ಅವನನ್ನು ಕೇಳಿದೆ ಆದ್ದರಿಂದ ನಾವು ಪ್ರಶ್ನೆಯನ್ನು ಎದುರಿಸೋಣ ಆಟೋಮೊಬೈಲ್ ಸೇವೆಯಿಂದ ನಿಮ್ಮ ನೇರ ಆದಾಯ ಏಕೆ ಕಡಿಮೆಯಾಗಿದೆ ಈಗ ನನಗೆ ಒಂದೇ ಸಾಲಿನ ಉತ್ತರವನ್ನು ನೀಡಿ ಮತ್ತು ಅವನ ಉತ್ತರವೆಂದರೆ ಗ್ರಾಹಕರ ಭೇಟಿಗಳು ಕಡಿಮೆ ಅವುಗಳು ಮೊದಲಿಗಿಂತ ಕಡಿಮೆ ಚೆನ್ನಾಗಿದೆ ಆದ್ದರಿಂದ ನೀವು ನೋಡುವಂತೆ ನಾನು ಅದನ್ನು ಕಥಾವಸ್ತುವಿನ ಮೇಲೆ ಇರಿಸಿದೆ ನನ್ನ ವಿದ್ಯಾರ್ಥಿ ಪ್ರಕರಣದಲ್ಲಿ ನೀವು ನೋಡಿದ ಇದೇ ರೀತಿಯ ಕಥಾವಸ್ತು ಕೆಳಗಿನ ಅಕ್ಷದಲ್ಲಿ ಅಥವಾ ಎಕ್ಸ್ ಅಕ್ಷದಲ್ಲಿ ಗ್ರಾಹಕರ ಭೇಟಿಗಳು ಇವು ಗ್ರಾಹಕರ ಭೇಟಿಗಳು ಅವು ಕಡಿಮೆ ಇರುವಾಗ ನಿಮಗೆ ಕಡಿಮೆ ಆದಾಯವಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ನನ್ನ ಸ್ನೇಹಿತ ಹೇಳಿದ್ದು ಅದನ್ನೇ ನನ್ನ ಕ್ಲೈಂಟ್ ಕೂಡ ನನ್ನ ಸ್ನೇಹಿತ ಒಳ್ಳೆಯ ಸ್ನೇಹಿತ ಆದ್ದರಿಂದ ಅವನು ನಮಗೆ ಕಡಿಮೆ ಗ್ರಾಹಕ ಭೇಟಿಗಳನ್ನು ಹೊಂದಿರುವಾಗ ಆದಾಯವು ಕಡಿಮೆ ಎಂದು ಅವನು ನನಗೆ ಹೇಳಿದರು ಆದ್ದರಿಂದ ಇದಕ್ಕೆ ವಿರುದ್ಧವಾದ ಸತ್ಯವೂ ಇದೆ ಆದ್ದರಿಂದ ನಾವು ಅನೇಕ ಗ್ರಾಹಕರ ಭೇಟಿಗಳನ್ನು ಹೊಂದಿರುವಾಗ ಅವರು ಬರುತ್ತಲೇ ಇದ್ದರೆ ಮತ್ತು ಅವರಲ್ಲಿ ಅನೇಕರು ಇದ್ದರೆ ನಿಯಮಿತವಾಗಿ ಬರುವ ಅನೇಕ ಗ್ರಾಹಕರು ಆಗ ನನ್ನ ಆದಾಯವು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ನಾವು ಅದನ್ನು ರೂಪಿಸಿದಂತೆ ಅದು ರೇಖೀಯ ಸಂಬಂಧವಾಗಿದೆ ವಾಸ್ತವವು ಈ ರೀತಿಯ ಸರಳವಾಗಿರದೆ ಇರಬಹುದು ಈ ರೀತಿ ನೇರವಾಗಿರುತ್ತದೆ ಈ ರೀತಿ ರೇಖೀಯವಾಗಿರುತ್ತದೆ ಆದರೆ ನೀವು ವಿಷಯ ಬಗ್ಗೆ ಕೆಲಸ ಮಾಡಲು ಪ್ರಾರಂಭಿಸಬೇಕು ಇದನ್ನು ಅರ್ಥಮಾಡಿಕೊಳ್ಳುವುದು ಸುಲಭ ಆದ್ದರಿಂದ ನೀವು ನಿಜವಾಗಿಯೂ ಕಥಾವಸ್ತುವನ್ನು ನೀಡಬಹುದು ನಿಮ್ಮ ಹಿಸ್ಟೋಗ್ರಾಮ್ ಕಥಾವಸ್ತುವಿಗೆ ಹಲವು ಭೇಟಿಗಳು ತಿಳಿದಿವೆ ಮತ್ತು ನನ್ನ ಆದಾಯ ತುಂಬಾ ಎಂದು ಹೇಳಿ ನೀವು ನಿಜವಾಗಿಯೂ ಅದನ್ನು ಮಾಡಬಹುದು ನೀವು ಅಂತಹ ಆದಾಯವನ್ನು ಸಹ ಹಾಕಬಹುದು ಮತ್ತು ಅದನ್ನು ಹೆಚ್ಚು ವಿವರವಾಗಿ ಟ್ರ್ಯಾಕ್ ಮಾಡಬಹುದು ಮತ್ತು ನಿಮಗಾಗಿ ಪರಸ್ಪರ ಸಂಬಂಧವನ್ನು ನೋಡಬಹುದು ಆದ್ದರಿಂದ ಇದು ಸುಲಭ ಈ ಹಿಸ್ಟೋಗ್ರಾಮ್ ಕಥಾವಸ್ತುವನ್ನು ನೀವು ಹೇಗೆ ಮಾಡುತ್ತೀರಿ ಒಳ್ಳೆಯದು ಒಂದು ಕಾಗದವನ್ನು ತೆಗೆದುಕೊಳ್ಳಿ ಪ್ರತಿ ಬಾರಿ ಗ್ರಾಹಕರು ಭೇಟಿ ನೀಡಿದಾಗ ಅದನ್ನು ಗಮನಿಸಿ ಮತ್ತು ಇದರಿಂದ ನೀವು ಎಷ್ಟು ಆದಾಯವನ್ನು ಪಡೆಯುತ್ತೀರಿ ಎಂಬುದನ್ನು ನೋಡಿ ಅದನ್ನೇ ನಾನು ನನ್ನ ಸ್ನೇಹಿತರಿಗೆ ಹೇಳಿದೆ ಮತ್ತು ಇದು ನಿಜವಾಗಿಯೂ ಸಂಬಂಧಿಸಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಇದು ನಮ್ಮ ಮೊದಲ ಹಂತದ ತಾರ್ಕಿಕ ಕ್ರಿಯೆ ನಿಜ ಹಾಗಾದರೆ ಒಳ್ಳೆಯದು ಇಲ್ಲಿಯೇ ನಾವು ಒಂದು ಸರಿಯಾದ ಮಾರ್ಗದ ಆಕ್ಷೇಪ ಮಾಡುಬಹುವುದು ಅದು ಕಾರ್ಯಾಗಾರಕ್ಕೆ ಗ್ರಾಹಕರ ಭೇಟಿಗಳನ್ನು ನಾವು ಹೇಗೆ ಹೆಚ್ಚಿಸಬಹುದು ಎಂದು ಹೇಳಿದೆ ನಾನು ಪ್ರಚಾರಗಳನ್ನು ನಡೆಸಬಲ್ಲೆ ನಾನು ಉಚಿತ ಕಾರ್ಮಿಕ ವಾರವನ್ನು ನಡೆಸಬಲ್ಲೆ ಇದರಿಂದಾಗಿ ಯಾರಾದರೂ ತಮ್ಮ ವಾಹನ ಹಳೆಯ ವಾಹನಗಳೊಂದಿಗೆ ಕಾಲಿಡುತ್ತಾರೆ ಅವರು ಕಾರ್ಮಿಕರನ್ನು ಉಚಿತವಾಗಿ ಪಡೆಯುತ್ತಾರೆ ಇದರರ್ಥ ಸಾಕಷ್ಟು ಜನರು ಬರುತ್ತಾರೆ ಮತ್ತು ನನ್ನ ಆದಾಯವು ಹೆಚ್ಚಾಗುತ್ತದೆ ಆದ್ದರಿಂದ ಅವನು ಯೋಚಿಸುತ್ತಿದ್ದ ಒಂದು ನೇರ ಪರಿಹಾರವಾಗಿದೆ ಅಥವಾ ಇದು ಅವರ ಇತರ ದೀರ್ಘಕಾಲೀನ ದೃಷ್ಟಿ ಎಂದು ಅವರು ಹೇಳಬಹುದು ಇದು ಅಲ್ಪಾವಧಿಯ ಕೆಲಸವಾಗಬಹುದು ಪ್ರತಿ ಬಾರಿಯೂ ಪ್ರಚಾರವು ಚಾಲನೆಯಲ್ಲಿರುವಾಗ ಅವನಿಗೆ ಆದಾಯವಿದೆ ಮತ್ತು ಅದು ಕಡಿಮೆಯಾಗುತ್ತದೆ ಏಕೆಂದರೆ ಅವರು ತಮ್ಮ ಸ್ಥಳೀಯ ಮೆಕ್ಯಾನಿಕ್ನ ಹತ್ತಿರ ಹಿಂತಿರುಗುತ್ತಾರೆ ಪ್ರಚಾರವು ಎಲ್ಲಿಯವರೆಗೆ ನಡೆಯುತ್ತದೆಯೋ ಅಲ್ಲಿಯವರೆಗೆ ಅವು ಉತ್ತಮವಾಗಿವೆ ಆದ್ದರಿಂದ ಇದೀಗ ಕೇಳಬೇಕಾದ ಪ್ರಶ್ನೆಯೆಂದರೆ ಅನೇಕ ಗ್ರಾಹಕರು ಏಕೆ ತೋರಿಸುವುದಿಲ್ಲ ಇದರಿಂದಾಗಿ ನನ್ನ ಹೆಚ್ಚಿನ ಆದಾಯ ಬರುತ್ತದೆ ಆದ್ದರಿಂದ ಅವನಿಂದ ಉತ್ತರ ಅವನ ಬಾಯಿಂದ ಇದು ನನ್ನ ಗ್ರಾಹಕ ಹಾಗಾಗಿ ನಾನು ಮಾಡುತ್ತಿದ್ದೇನೆ ಗ್ರಾಹಕರನ್ನು ಟ್ರ್ಯಾಕ್ ಮಾಡುತ್ತೇನೆ ಅವರು ನನಗೆ ಚೆನ್ನಾಗಿ ಹೇಳಿದರು ಅವರಲ್ಲಿ ಕೆಲವರು ನನ್ನ ಕಾರ್ಯಾಗಾರ ಇರುವ ಸ್ಥಳದಿಂದ ಬಹಳ ದೂರದಲ್ಲಿದ್ದಾರೆ ಮತ್ತು ಹತ್ತಿರ ವಾಸಿಸುವ ಜನರು ಮಾತ್ರ ನನ್ನನ್ನು ಆಗಾಗ್ಗೆ ಭೇಟಿ ಮಾಡುತ್ತಾರೆ ಎಂದು ನಾನು ಗಮನಿಸಿದೆ ಆದ್ದರಿಂದ ಅದು ಅವರ ತಾರ್ಕಿಕತೆಯಾಗಿತ್ತು ಹಾಗಾಗಿ ಸರಿ ಎಂದು ಹೇಳಿದ್ದೇನೆ ಅದು ಗ್ರಾಹಕರ ಸ್ಥಳದಿಂದ ದೂರದಲ್ಲಿರುವ ಎರಡನೇ ಕಥಾವಸ್ತುವಿಗೆ ನನ್ನನ್ನು ತರುತ್ತದೆ ಅದು ದೂರದಲ್ಲಿದ್ದರೆ ನನ್ನ ಆದಾಯವು ನಿಜವಾಗಿ ಕಡಿಮೆ ಆದ್ದರಿಂದ ಅದಕ್ಕೆ ವಿರುದ್ಧವಾಗಿ ಅವರು ಹತ್ತಿರದಲ್ಲಿದ್ದರೆ ಅದಕ್ಕೆ ನನ್ನ ಸಹವರ್ತಿ ಇರುತ್ತದೆ ಆಗ ನನ್ನ ಆದಾಯ ಹೆಚ್ಚು ಆದ್ದರಿಂದ ಕಡಿಮೆ ಆದಾಯದ ಕಾರಣವು ಗ್ರಾಹಕ ಸ್ಥಳದಿಂದ ದೂರಕ್ಕೆ ಸಂಬಂಧಿಸಿರುವುದರಿಂದ ನಾನು ಅವರಿಂದ ಕೇಳಿದ ನೇರ ಸಂಬಂಧ ಇದು ಆದ್ದರಿಂದ ಅದು ನನ್ನ ಎರಡನೇ ಹಂತದ ತಾರ್ಕಿಕ ಕ್ರಿಯೆಯಾಗಿದೆ ಈಗ ನೀವು ಮೂರು ಹಂತಗಳು ನಾಲ್ಕು ಹಂತಗಳಿಗೆ ಹೋಗಬಹುದು ಮತ್ತು ಈ ಪ್ರಕರಣದಿಂದ ಹೆಚ್ಚಿನದನ್ನು ಪಡೆಯಬಹುದು ಆದ್ದರಿಂದ ಇಲ್ಲಿ ಮತ್ತೊಮ್ಮೆ ನೀವು ನಿಲ್ಲಿಸಬಹುದು ಮತ್ತು ನಾನು ಹೇಳಬಲ್ಲೆ ಗ್ರಾಹಕರ ಕಾರ್ಯಾಗಾರ ಇದ್ದ ಸ್ಥಳದಿಂದ ನಾವು ನಿಜವಾಗಿಯೂ ಗ್ರಾಹಕರ ಸ್ಥಳದ ಅಂತರವನ್ನು ಹೇಗೆ ಕಡಿಮೆ ಮಾಡಬಹುದು ಉತ್ತರವು ಈಗಾಗಲೇ ಅವನ ಮನಸ್ಸಿನ ಮೇಲೆ ಇತ್ತು ವಿಚಾರವನ್ನು ಚೆನ್ನಾಗಿ ಸ್ಪಷ್ಟಪಡಿಸಿದನು ನಾನು ನಗರದ ವಿವಿಧ ಭಾಗಗಳಲ್ಲಿ ಇನ್ನೂ ಅನೇಕ ಕಾರ್ಯಾಗಾರಗಳನ್ನು ನಡೆಸಬಹುದಿತ್ತು ಆದರೆ ಅದರಿಂದ ನಾವು ಸಮಸ್ಯೆಗೆ ಸಿಲುಕುತ್ತೇವೆ ಸರಿ ಆದ್ದರಿಂದ ಅವನು ಅದನ್ನು ನಿಭಾಯಿಸಬಹುದಾದರೆ ಅದು ಒಂದು ಪರಿಹಾರವಾಗಿದೆ ಅಂದರೆ ಯಾರೊಂದಿಗಾದರೂ ಅಥವಾ ಈ ಸ್ಥಳೀಯ ಯಂತ್ರಶಾಸ್ತ್ರಜ್ಞರೊಂದಿಗೆ ಸಹಭಾಗಿತ್ವ ವಹಿಸಬಹುದಾಗಿದ್ದರೆ ಅವರನ್ನು ಸ್ಪರ್ಧಿಗಳಾಗಿ ಏಕೆ ಪರಿಗಣಿಸಬೇಕು ಎಂದರ್ಥ ನೀವು ಅವರನ್ನು ನಿಮ್ಮ ಸಹಯೋಗಿಗಳಂತೆ ಪರಿಗಣಿಸಬಹುದು ಮತ್ತು ಕುಶಲತೆ ಕೇಳಬೇಕು ಈ ವ್ಯಕ್ತಿಗಳು ಸಹಕಾರ ತೋರಿಸಿದರೆ ನಾನು ನಿಮಗೆ ನಿರ್ದಿಷ್ಟ ಶೇಕಡಾವಾರು ನೀಡಲು ಸಿದ್ಧನಿದ್ದೇನೆ ನೀವು ಸಹ ನನಗೆ ನಿರ್ದೇಶಿಸಲು ಸಾಧ್ಯವಾದರೆ ನನ್ನ ಆದಾಯದ ಭಾಗವನ್ನು ನಿಮಗೆ ನೀಡಲು ನಾನು ಸಿದ್ಧನಿದ್ದೇನೆ ಆದ್ದರಿಂದ ನಾವು ನಿಜವಾಗಿ ಒಂದು ವ್ಯವಸ್ಥೆಯನ್ನು ಹೊಂದಬಹುದು ಆದ್ದರಿಂದ ಇಲ್ಲಿ ಒತ್ತಡವು ಕಲ್ಪನೆಯ ಅಥವಾ ಚಾಣಾಕ್ಷತೆಯ ಕಲ್ಪನೆಯ ಮೇಲೆ ಅಲ್ಲ ಆದರೆ ಗ್ರಾಹಕರ ಸ್ಥಳದಿಂದ ದೂರವಾಗದೆ ಗ್ರಾಹಕರ ಸ್ಥಳದಿಂದ ಹತ್ತಿರವಾಗುವುದಕ್ಕೆ ಈ ದೂರವನ್ನು ಚಲಿಸುವ ವಿಧಾನ ಆದ್ದರಿಂದ ನಿಮ್ಮ ಆಲೋಚನೆಗಳು ಇದರಲ್ಲಿರಬೇಕು ಇದರಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಬಹುದು ಆದ್ದರಿಂದ ನೀವು ಗಮನಿಸಿದರೆ ಎಕ್ಸ್ ಅಕ್ಷದಲ್ಲಿ ನಾವು ಅದನ್ನು ಗ್ರಾಹಕರ ದೃಷ್ಟಿಕೋನದಿಂದ ನೋಡುತ್ತಿದ್ದೇವೆ ಮತ್ತು ಇಲ್ಲಿ ನಾನು ಕಂಪನಿಯ ದೃಷ್ಟಿಕೋನದಿಂದ ಇನ್ನೊಂದು ಪಕ್ಷಗಳ ಕಡೆ ನೋಡುತ್ತಿದ್ದೇನೆ ಆದ್ದರಿಂದ ಈ ಇಬ್ಬರು ವ್ಯಕ್ತಿಗಳು ಜಗಳದಲ್ಲಿದ್ದಾರೆ ನೀವು ಅದನ್ನು ಒಂದು ದೃಷ್ಟಿಕೋನದಿಂದ ನೋಡಿದರೆ ಅವರು ನಿಜವಾಗಿಯೂ ಸ್ಪರ್ಧಿಸುತ್ತಿದ್ದಾರೆ ಮತ್ತು ಆದ್ದರಿಂದ ನೀವು ಅದನ್ನು ಎರಡೂ ಕಡೆಯಿಂದ ನೋಡಬೇಕು ಮತ್ತು ಅದನ್ನು ನೋಡಬೇಕು ಇಬ್ಬರೂ ಈ ಹುಡುಗರಿಬ್ಬರೂ ತೃಪ್ತರಾಗಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಅಥವಾ ನನ್ನ ವಿದ್ಯಾರ್ಥಿಯ ವಿಷಯದಲ್ಲಿಯೂ ಸಹ ಸಂಪೂರ್ಣವಾಗಿ ಸ್ಪಷ್ಟವಾದದ್ದನ್ನು ನಾವು ನೋಡುತ್ತಿಲ್ಲ ನಾವು ಸೂಕ್ತ ಪರಿಹಾರವನ್ನು ನೋಡುತ್ತಿಲ್ಲ ಉದಾಹರಣೆಗೆ ನಾವು ಅರ್ಧದಾರಿಯಲ್ಲೇ ಇದ್ದರೆ ಮತ್ತು ನಾನು ಆದಾಯದ ಭಾಗವನ್ನು ಪಡೆಯಬಹುದಾದರೆ ಅದು ನನ್ನೊಂದಿಗೆ ಸರಿ ಆಗ ಅದು ಸ೦ಧಾನ ಮಾಡಿಕೊಳ್ಳುಬಹುದು ಇದು ನಿಮಗಾಗಿ ಕೆಲಸ ಮಾಡಿದರೆ ಉತ್ತಮ ಒಳ್ಳೆಯದು ಸಮಸ್ಯೆಯ ಪರಿಸ್ಥಿತಿಗಳು ಸ೦ಧಾನ ಮಾಡಿಕೊಳ್ಳುವು ದಕ್ಕಾಗಿ ಹೋಗಲು ನಿಮಗೆ ಅನುಮತಿಸಿದರೆ ಹಾಗೇ ಇರಲಿ ಆದರೆ ಇಲ್ಲಿ ವಿನ್ಯಾಸ ಚಿಂತಕರಾಗಿ ಹೊಸತನ ತರುವವರಾಗಿದ್ದರೆ ನಾವು ಯಾವುದೇ ತರಹದ ಕೇಕ್ ಪಡೆಯಲು ಮತ್ತು ಅದನ್ನು ತಿನ್ನಲು ಸಹ ಬಯಸುತ್ತೇವೆ ಕೆಲವು ಸಮಯದ ಬಗ್ಗೆ ಅಶ್ವಿನ್ ಕಾಮೆಂಟ್ ಅನ್ನು ನೀವು ಕೇಳಿದ್ದೀರಿ ಅದೇ ಇಲ್ಲಿ ಅನ್ವಯಿಸುತ್ತದೆ ಸೇವೆಯಿಂದ ಹೆಚ್ಚಿನ ನೇರ ಆದಾಯ ಮತ್ತು ಗ್ರಾಹಕರ ಸ್ಥಳದಿಂದ ದೂರವಿರಬೇಕೆಂದು ನಾವು ಬಯಸುತ್ತೇವೆ ಆದ್ದರಿಂದ ಅವರು ಎಲ್ಲೆಯಿದ್ದರೂ ಇನ್ನೂ ನಾನು ಆದಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈಗ ನಾನು ಕೆಲವು ವಾಹನಗಳನ್ನು ನೋಡಿದ್ದೇನೆ ಅದರಲ್ಲೂ ವಿಶೇಷವಾಗಿ ನಾಲ್ಕು ಚಕ್ರಗಳ ವಿಭಾಗದಲ್ಲಿ ಇದನ್ನು ಪಿಕ್ ಅಪ್ ಮತ್ತು ಡ್ರಾಪ್ ಆಗಿ ಅಳವಡಿಸಿಕೊಳ್ಳಲಾಗಿದೆ ಆದ್ದರಿಂದ ಗ್ರಾಹಕರು ಎಲ್ಲಿದ್ದರೂ ಇರಬಹುದು ಮತ್ತು ಅವರ ವಾಹನವು ಉತ್ತಮವಾಗಿರಬಹುದು ಸಮಸ್ಯೆಯ ಮೂಲವಾಗಿರುವ ಕಾರ್ಯಾಗಾರಕ್ಕೆ ಗ್ರಾಹಕರು ಬರಲು ನಮಗೆ ಅಗತ್ಯವಿಲ್ಲ ಮತ್ತು ಇದು ಗ್ರಾಹಕರ ಸ್ಥಳದಿಂದ ದೂರವಲ್ಲ ಆದರೆ ಗ್ರಾಹಕರು ದೂರ ಪ್ರಯಾಣಿಸುತ್ತಾರೆ ಆದ್ದರಿಂದ ಮಾತುಗಳು ನಿಜವಾಗಿ ಬದಲಾಗಬಹುದು ಮತ್ತು ನೀವು ಅದನ್ನು ಬದಲಾಯಿಸಿದರೆ ನೀವು ನಿಜವಾಗಿಯೂ ಒಂದು ರೂಪದಲ್ಲಿ ಪರಿಹಾರವನ್ನು ಪಡೆಯಬಹುದು ಅವನು ಹೋಗಬೇಕಾಗಿಲ್ಲ ಅಥವಾ ಅವಳು ಪ್ರಯಾಣಿಸಬೇಕಾಗಿಲ್ಲ ಅವರು ಕಾರ್ಯಾಗಾರಕ್ಕೆ ಯಾವದೇ ರೀತಿಯಲ್ಲಿ ಪ್ರಯಾಣಿಸಬೇಕಾಗಿಲ್ಲ ಆದರೆ ನೀವು ಜನರ ಸೇವೆಗಾಗಿ ನಿಜವಾಗಿಯೂ ಸ್ಥಳಕ್ಕೆ ಹೋಗಬಹುದು ವಾಹನವನ್ನು ಎತ್ತಿಕೊಂಡು ಅದನ್ನು ಅದರ ಸ್ಥಳದಲ್ಲಿ ಬಿಡಬಹುದು ಸರಿ ಮತ್ತು ಈಗ ಅದು ಮುಂದಿನ ಹಂತದ ಸಂಘರ್ಷಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ ಈಗ ನಾನು ಸಾಕಷ್ಟು ಜನರನ್ನು ಹೇಗೆ ಪಡೆಯಲಿದ್ದೇನೆ ಸೇವೆಯನ್ನು ಕೇಳುವ ಹಲವಾರು ಜನರಿದ್ದರೆ ನಾನು ಹೇಗೆ ಇರಬಹುದು ನಮ್ಮಲ್ಲಿರುವ ಅಂಶವನ್ನು ನಾವು ಹೇಗೆ ಸಕ್ರಿಯಗೊಳಿಸಬಹುದು ಅನೇಕ ಸೇವಾ ಜನರು ನಗರದಾದ್ಯಂತ ಹೋಗುತ್ತಾರೆ ಗ್ರಾಹಕರು ಎಲ್ಲಿದ್ದರೂ ಅವರ ದಿನದ ಕೊನೆಯಲ್ಲಿ ವಾಹನವನ್ನು ಎತ್ತಿಕೊಂಡು ಅದನ್ನು ಅದರ ಸ್ಥಳದಲ್ಲಿ ಬಿಡುವುದು ಆದ್ದರಿಂದ ಅದು ಮತ್ತೊಂದು ಮುಂದಿನ ಸಮಸ್ಯೆ ಹೇಳಿಕೆ ಆದ್ದರಿಂದ ನಾವು ಈ ಪಟ್ಟಿಗಳನ್ನು ಈ ನಕ್ಷೆಗಳನ್ನು ಬಳಸಿಕೊಂಡು Whys Multi Why ಮಟ್ಟವನ್ನು ನಿಮಗಾಗಿ ಕಂಡುಹಿಡಿಯುತ್ತೇವೆ ಆದ್ದರಿಂದ ಮುಂದಿನ ವಿಭಾಗದಲ್ಲಿ ನೀವು ಪರಿಚಯಿಸಿದ ಪರಿಹಾರಗಳ ಕಾರಣದಿಂದಾಗಿ ಉದ್ಭವಿಸುವ ಘರ್ಷಣೆಯನ್ನು ನಾವು ನೋಡುತ್ತೇವೆ ಅದು ಹಿಂದಿನ ಹಂತದಲ್ಲಿಯೂ ನಾವು ಒಂದು ಪರಿಕಲ್ಪನೆಯನ್ನು ಪರಿಚಯಿಸಿದ್ದೇವೆ ಬ್ರ್ಯಾಂಡ್ ಪ್ರಚಾರದ ಪರಿಹಾರವಾಗಿದೆ ಮತ್ತು ಅದು ಕಾರ್ಮಿಕ ವೆಚ್ಚ ನಿಮಗೆ ಆದಾಯ ನಷ್ಟಕ್ಕೆ ಕಾರಣವಾಯಿತು ನನ್ನ ಪರಿಹಾರವನ್ನು ನೀವು ನೆನಪಿಸಿಕೊಂಡರೆ ಉಚಿತ ಕಾರ್ಮಿಕ ವಾರವನ್ನು ಹೊಂದಲು ಮತ್ತು ಆ ವಾರದಲ್ಲಿ ನಾನು ಕಾರ್ಮಿಕರಿಂದ ಆದಾಯವನ್ನು ಕಳೆದುಕೊಂಡೆ ಈಗ ನಾವು ಈ ಕಾರ್ಮಿಕ ವೆಚ್ಚವನ್ನು ಹೇಗೆ ಉಳಿಸಿಕೊಳ್ಳಬಹುದು ಮತ್ತು ಇನ್ನೂ ನನ್ನ ಹೆಚ್ಚಿನ ಆದಾಯವನ್ನು ಹೊಂದಬಹುದು ಆದರೆ ಈ ಸಂದರ್ಭದಲ್ಲಿ ಗ್ರಾಹಕರನ್ನು ಹೆಚ್ಚಾಗಿ ಕರೆತರುವುದು ಹೇಗೆ ಆದ್ದರಿಂದ ಇದು ಪರಿಹರಿಸಬೇಕಾದ ಮತ್ತು ಅದು ನಮ್ಮ ಮುಂದಿನ ಸಂಘರ್ಷವಾಗಿದೆ